ನಮಸ್ಕಾರ ನಾನು ಐಐಟಿ ಕಾನ್ಪುರದ ಜಯಂತ ಚಟರ್ಜಿ ಮತ್ತು ನಾವು ನಿಮ್ಮೊಂದಿಗೆ ಮತ್ತು ವ್ಯವಸ್ಥಾಪಕ ಸೇವೆಗಳೊಂದಿಗೆ ಸಂವಹನ ನಡೆಸುತ್ತಿದ್ದೇವೆ ಇಂದಿನ ಪ್ರಪಂಚದ ಸಮಕಾಲೀನ ಸಮಸ್ಯೆಗಳು ಸೇವೆಗಳ ಹರಿವು ಮತ್ತು ಸೇವೆಗಳ ಗ್ರಾಹಕರ ವರ್ತನೆಯ ಬಗ್ಗೆ ನಮ್ಮ ಕೊನೆಯ ಅಧಿವೇಶನದಿಂದ ನಾವು ಚರ್ಚಿಸುತ್ತಿದ್ದೇವೆ ಗ್ರಾಹಕರ ನಡವಳಿಕೆಯು ಸ್ವತಃ ಅಧ್ಯಯನದ ವಿಷಯವಾಗಿದೆ ನಾವು ವಿಭಿನ್ನ ದೃಷ್ಟಿ ಗ್ರಾಹಕರ ನಡವಳಿಕೆಯ ಮೂಲ ಮತ್ತು ಗ್ರಾಹಕರ ನಡವಳಿಕೆಯ ಬಗ್ಗೆ ಪೂರ್ಣ ಸೆಮಿಸ್ಟರ್ ಕೋರ್ಸ್ಗಳನ್ನು ನೀಡಿದ್ದೇವೆ ಆದರೆ ಗ್ರಾಹಕರ ನಡವಳಿಕೆಯ ಬಗ್ಗೆ ನಮ್ಮ ತಿಳುವಳಿಕೆಗೆ ಅನುಸಾರವಾಗಿ ಸೇವೆಗಳ ಗ್ರಾಹಕರನ್ನು ಅರ್ಥಮಾಡಿಕೊಳ್ಳಲು ನಮಗೆ ಮುಖ್ಯವಾದ ಆಯಾಮಗಳು ಕಳೆದ ಅಧಿವೇಶನದಲ್ಲಿ ನಾವು ಗ್ರಾಹಕರ ನಿರೀಕ್ಷೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಚರ್ಚಿಸಿದ್ದೇವೆ ಕಳೆದ ಅಧಿವೇಶನದಲ್ಲಿ ಗ್ರಾಹಕರ ಮನಸ್ಸಿನಲ್ಲಿ ಸೇವೆಯ ಅವಶ್ಯಕತೆ ಹೇಗೆ ಬರುತ್ತದೆ ಮತ್ತು ನಂತರ ಏನಾಗುತ್ತದೆ ಎಂದು ನಾವು ನೋಡಿದ್ದೇವೆ ಕಳೆದ ಅಧಿವೇಶನದ ಕೊನೆಯಲ್ಲಿ ನಾವು ಗ್ರಾಹಕರ ಮನಸ್ಸಿನಲ್ಲಿ ಅಪೇಕ್ಷಿತ ಸೇವಾ ಮಟ್ಟ ಗ್ರಾಹಕರ ಮನಸ್ಸಿನಲ್ಲಿರುವ ಸೇವಾ ಮಟ್ಟ ಮತ್ತು ಸಹಿಷ್ಣುತೆಯ ವಲಯದ ಬಗ್ಗೆ ಮಾತನಾಡುತ್ತಿದ್ದೆವು ಮತ್ತು ನಾವು ಕೊನೆಯ ಅಧಿವೇಶನವನ್ನು ಮುಕ್ತಾಯಗೊಳಿಸಿದ್ದೇವೆ ನಾವು ಮೇಲಿನದಕ್ಕಿಂತ ಹೆಚ್ಚಾಗಿರಬೇಕು ಎಂಬ ತಿಳುವಳಿಕೆಯೊಂದಿಗೆ ನೀಲಿ ರೇಖೆ ನಾವು ಏನು ಕೆಲಸ ಮಾಡುತ್ತೇವೆ ಯಾವುದು ಕಾರ್ಯಸಾಧ್ಯವಾಗಬಹುದು ಯಾವ ವಾವ್ಗಳಿಗೆ ಸರಿ ಏನು ಗ್ರಾಹಕರನ್ನು ಸಂತೋಷಪಡಿಸುತ್ತದೆ ಎಂಬ ಮಟ್ಟದಿಂದ ನಾವು ಹೋಗಬೇಕಾಗಿದೆ ಸೇವೆಯಲ್ಲಿ ಮತ್ತು ಸೇವೆಯ ನಂತರದ ಹಂತಗಳನ್ನು ಉತ್ತಮವಾಗಿ ನಿರ್ವಹಿಸುವ ಮೂಲಕ ಅದು ಹೇಗೆ ಸಂಭವಿಸಬಹುದು ಎಂಬುದನ್ನು ಇಂದು ನೋಡೋಣ ಆದ್ದರಿಂದ ಒಂದು ನಿರ್ದಿಷ್ಟ ಸೇವೆಯನ್ನು ಬಳಸಲು ಗ್ರಾಹಕರು ಒಂದು ನಿರ್ದಿಷ್ಟ ಸೇವೆಯನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಾಗ ಆಗಲೇ ಗ್ರಾಹಕರು ನಾವು ಚರ್ಚಿಸಿದ ಆ ಗುಣಲಕ್ಷಣಗಳು ಹುಡುಕಾಟ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ಪರ್ಯಾಯಗಳನ್ನು ಮೌಲ್ಯಮಾಪನ ಮಾಡಿದ್ದಾರೆ ಅನುಭವದ ಗುಣಲಕ್ಷಣಗಳು ಮತ್ತು ವಿಶ್ವಾಸಾರ್ಹತೆಯ ಗುಣಲಕ್ಷಣಗಳು ಆ ಸಂದರ್ಭಗಳಲ್ಲಿ ಪರ್ಯಾಯಗಳನ್ನು ಹೋಲಿಸುವುದು ಸುಲಭ ಎಂದು ನಾವು ಚರ್ಚಿಸಿದ್ದೇವೆ ಅಲ್ಲಿ ಹುಡುಕಾಟ ಗುಣಲಕ್ಷಣವು ಮೇಲುಗೈ ಸಾಧಿಸುತ್ತದೆ ಅನುಭವವು ಸ್ವಲ್ಪ ಹೆಚ್ಚು ಕಷ್ಟಕರವಾಗಿರುತ್ತದೆ ಮತ್ತು ವಿಶ್ವಾಸಾರ್ಹತೆ ಗುಣಲಕ್ಷಣಗಳ ಸೇವೆಗಳನ್ನು ಮೌಲ್ಯಮಾಪನ ಮಾಡುವುದು ಹೆಚ್ಚು ಕಷ್ಟ ಮತ್ತು ಇದು ಕಷ್ಟಕರವಾಗಿದೆ ಇದು ಅಪಾಯದ ಗ್ರಹಿಕೆ ಆದರಿಸಿದೆ ಆದ್ದರಿಂದ ಗ್ರಾಹಕರು ನಾವು ತೋರಿಸಿದ ಆ ಗ್ರಾಫ್ನ ಎಡಭಾಗದಲ್ಲಿ ಅಥವಾ ಹಿಂದಿನ ಸೆಷನ್ನಲ್ಲಿ ನಾವು ತೋರಿಸಿದ ಎರಡು ಹ್ಯಾಮ್ಗಳಲ್ಲಿ ನಿರ್ಧಾರವನ್ನು ಖರೀದಿಸಿದ್ದೇವೆ ಆದ್ದರಿಂದ ಸೇವೆಯು ಹೆಚ್ಚು ಸ್ಪಷ್ಟವಾಗಿದೆ ಹೆಚ್ಚು ಸರಕುಗಳು ಅರ್ಪಣೆ ಹೆಚ್ಚು ಹುಡುಕಾಟ ಗುಣಲಕ್ಷಣ ಆಧಾರಿತ ನಿರ್ಧಾರ ತೆಗೆದುಕೊಳ್ಳುವುದು ತುಲನಾತ್ಮಕವಾಗಿ ಸುಲಭವಾಗಿದೆ ಆದರೆ ನೀವು ಆ ರೇಖಾಚಿತ್ರದ ಬಲಭಾಗಕ್ಕೆ ಹೋಗುವಾಗ ಸಂಕೀರ್ಣತೆಗಳು ಮತ್ತು ವಹಿವಾಟಿನ ಸಂಖ್ಯೆಯು ಹೆಚ್ಚಾಗುತ್ತದೆ ಹೆಚ್ಚು ಶುದ್ಧ ಸೇವೆಗಳಿಗೆ ಹೋಗಿ ವೈದ್ಯಕೀಯ ಚಿಕಿತ್ಸೆ ಅಥವಾ ಕಾನೂನು ಸೇವೆ ಅಥವಾ ಶಿಕ್ಷಣದಂತಹ ವಿಶ್ವಾಸಾರ್ಹ ಆಧಾರಿತ ಸೇವೆಗಳಿಗೆ ಆದ್ದರಿಂದ ಈ ಸಂದರ್ಭಗಳಲ್ಲಿ ವ್ಯಾಪಾರ ವಹಿವಾಟುಗಳು ಆಗಾಗ್ಗೆ ಸುಪ್ತ ಅಗತ್ಯಗಳಿಂದ ತುಂಬಿರುತ್ತವೆ ಆದರೆ ಸ್ಪಷ್ಟಪಡಿಸಿದ ಅಗತ್ಯತೆಗಳಲ್ಲ ಭಾವನೆಗಳು ಒಳಗೊಂಡಿವೆ ಮತ್ತು ಅಂತಹ ಸಂದರ್ಭಗಳಲ್ಲಿ ವಾಸ್ತವವಾಗಿ ಎನ್ಕೌಂಟರ್ ನಂತರದ ಹಂತವು ಸೇವಾ ಎನ್ಕೌಂಟರ್ ಹಂತದಷ್ಟೇ ಮುಖ್ಯವಾಗಿದೆ ಆದರೆ ಸೇವಾ ಎನ್ಕೌಂಟರ್ ಹಂತದಲ್ಲಿ ಯಾವುದೇ ರೀತಿಯಲ್ಲಿ ನಾನು ಮೊದಲು ಸೇರಿಸಿದ ಕೆಲವು ಚರ್ಚೆಗಳಿಗೆ ನಾನು ಹಿಂತಿರುಗಬೇಕಾಗಿದೆ ಸೇವಾ ವ್ಯವಹಾರದ ಸ್ಥೂಲ ನೋಟವನ್ನು ತೆಗೆದುಕೊಳ್ಳಲು ಸಂಪೂರ್ಣವಾಗಿ ಸಾಧ್ಯವಾಗುತ್ತದೆ ಅವುಗಳಲ್ಲಿ ಒಂದು ನಾನು ಈ ಮೊದಲು ತೋರಿಸಿದ ಈ ರೇಖಾಚಿತ್ರವಾಗಿದೆ ಅದರ ಆಧಾರದ ಮೇಲೆ ನೀವು ವಾರದಲ್ಲಿ ಒಂದು ಹುದ್ದೆ ಮಾಡಬೇಕಾಗಿದೆ ನೆನಪಿಡಿ ನರ್ಸಿಂಗ್ ಹೋಂ ಅಥವಾ ಫೋರ್ ಸ್ಟಾರ್ ಹೋಟೆಲ್ ನಂತಹ ಅಥವಾ ಕ್ಷೌರ ಅಥವಾ ಉತ್ತಮ ರೆಸ್ಟೋರೆಂಟ್ ನಂತಹ ಈ ಹೆಚ್ಚಿನ ಸಂಪರ್ಕ ಸೇವೆಗಳಲ್ಲಿ ಒಂದನ್ನು ನೀವು ಆರಿಸಬೇಕಾಗುತ್ತದೆ ಎಂದು ನಾನು ಪ್ರಸ್ತಾಪಿಸಿದ್ದೇನೆ ಮತ್ತು ಹಿಂದಿನ ಹಂತದ ಚಟುವಟಿಕೆಗಳನ್ನು ಮತ್ತು ಮುಂಭಾಗವನ್ನು ನಕ್ಷೆ ಮಾಡಲು ನೀವು ಭಾವಿಸುತ್ತೀರಿ ಈ ಹೆಚ್ಚಿನ ಸಂಪರ್ಕ ಸೇವೆಯ ಹಂತದ ಚಟುವಟಿಕೆಗಳು ಆದರೆ ನಾವು ಇಂದು ಹೇಳುತ್ತಿರುವುದು ಹೆಚ್ಚಿನ ಸಂಪರ್ಕ ಸೇವೆಯಲ್ಲಿ ಸೇವೆಯನ್ನು ಎದುರಿಸುತ್ತಿರುವ ಹಂತದಲ್ಲಿ ಸೇವಾ ಗ್ರಾಹಕರಿಗೆ ಸೇವಾ ಪೂರೈಕೆದಾರರಿಂದ ಜ್ಞಾನದ ಹರಿವಿನ ಹೆಚ್ಚಿನ ಮಟ್ಟದ ಅವಶ್ಯಕತೆಯಿದೆ ಗುಣಮಟ್ಟದ ಮಾಹಿತಿ ಒದಗಿಸುವವರಿಂದ ಗ್ರಾಹಕರಿಗೆ ಹರಿಯಿರಿ ಮತ್ತು ಅದು ಸರಿಯಾದ ಸಮಯಕ್ಕೆ ಇರಬೇಕು ಆದ್ದರಿಂದ ಸತ್ಯದ ಕ್ಷಣಗಳಲ್ಲಿ ನಾವು ಮೊದಲು ನಡೆಸಿದ ಚರ್ಚೆಯನ್ನು ನೆನಪಿಡಿ ಗ್ರಾಹಕರು ಸೇವೆಯೊಂದಿಗೆ ಸಂಪರ್ಕದಲ್ಲಿರುವಾಗ ಸತ್ಯದ ಕ್ಷಣಗಳು ಸಂಭವಿಸುತ್ತವೆ ಆದ್ದರಿಂದ ನಾವು ರೆಸ್ಟೋರೆಂಟ್ನಲ್ಲಿದ್ದೇವೆ ನಂತರ ನೀವು ಸರ್ವರ್ನೊಂದಿಗೆ ನಿಮ್ಮ ಟಚ್ ಪಾಯಿಂಟ್ ವ್ಯವಸ್ಥಾಪಕರೊಂದಿಗೆ ನಿಮ್ಮ ಟಚ್ ಪಾಯಿಂಟ್ ಸರ್ವರ್ನೊಂದಿಗೆ ನಿಮ್ಮ ಸ್ಪರ್ಶ ನಿಮಗೆ ಬರುವ ಬಿಲ್ನೊಂದಿಗೆ ನಿಮ್ಮ ಟಚ್ ಪಾಯಿಂಟ್ ಇವೆಲ್ಲವೂ ಕ್ಷಣಗಳು ಎಂದು ನಾವು ಉದಾಹರಣೆಯೊಂದಿಗೆ ಚರ್ಚಿಸುತ್ತೇವೆ ಸತ್ಯದ ಕ್ಷಣಗಳು ಸಹ ವೈಫಲ್ಯದ ಬಿಂದುಗಳಾಗಿವೆ ಆದ್ದರಿಂದ ಈ ಸ್ಪರ್ಶ ಬಿಂದುಗಳು ಮತ್ತು ಸತ್ಯದ ಕ್ಷಣಗಳು ಮತ್ತು ವೈಫಲ್ಯದ ಅಂಶಗಳು ಸಂಭವನೀಯ ವೈಫಲ್ಯಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಸೇವೆಯನ್ನು ಹೇಗೆ ನಕ್ಷೆ ಮಾಡಬೇಕು ಸೇವೆಯ ಹರಿವು ಹರಿವಿನ ರೇಖಾಚಿತ್ರ ಅಥವಾ ಸೇವಾ ನೀಲಿ ಮುದ್ರಣವನ್ನು ಅರ್ಥಮಾಡಿಕೊಳ್ಳಬೇಕು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ಸೇವೆಯ ಸಮಯದಲ್ಲಿ ನಾವು ಈಗ ಸೇವೆಯ ಮುಖಾಮುಖಿ ಹಂತವನ್ನು ಚರ್ಚಿಸುತ್ತಿದ್ದೇವೆ ನಾವು ಉತ್ತಮ ಮಟ್ಟದ ಜ್ಞಾನದ ಹರಿವನ್ನು ಕಾಪಾಡಿಕೊಳ್ಳಬೇಕು ಆದ್ದರಿಂದ ವೈಫಲ್ಯದ ಕಡಿಮೆ ಅವಕಾಶ ಮತ್ತು ತೃಪ್ತಿಯನ್ನು ಉಂಟುಮಾಡುವ ಹೆಚ್ಚಿನ ಅವಕಾಶವಿದೆ ಎಂದು ನಾವು ಮೊದಲೇ ಸೇವೆಯ ಮಾದರಿಯಂತಹ ಕೆಲವು ಮಾದರಿಗಳನ್ನು ಚರ್ಚಿಸಿದ್ದೇವೆ ಇದು ಸೇವೆ ಮತ್ತು ಉತ್ಪಾದನೆಯ ಸಂಯೋಜನೆಯಾಗಿದೆ ನಾವು ವ್ಯವಸ್ಥೆಗಳ ಸ್ವರೂಪದ ಬಗ್ಗೆ ಚರ್ಚಿಸಿದಾಗ ಈ ಮಾದರಿಯನ್ನು ಚರ್ಚಿಸುತ್ತೇವೆ ಸೇವೆಗಳ ಸ್ವರೂಪ ಮಾರ್ಕೆಟಿಂಗ್ ಮತ್ತು ಕಾರ್ಯಾಚರಣೆಗಳು ಮಾರ್ಕೆಟಿಂಗ್ ಅಥವಾ ಮಾನವ ಸಂಪನ್ಮೂಲ ಕಾರ್ಯಾಚರಣೆಗಳು ಮತ್ತು ಮಾನವ ಸಂಪನ್ಮೂಲವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅವುಗಳನ್ನು ಒಟ್ಟು ವ್ಯವಸ್ಥೆ ಎಂದು ಭಾವಿಸಬೇಕು ನಾವು ರಂಗಭೂಮಿ ರೂಪಕದ ಬಗ್ಗೆ ಮಾತನಾಡಿದ್ದೇವೆ ಅದು ಸತ್ಯದ ಕ್ಷಣಗಳನ್ನು ಮತ್ತು ನಾವು ನಿರ್ವಹಿಸುವ ಸ್ಪರ್ಶ ಬಿಂದುವನ್ನು ಖಚಿತಪಡಿಸಿಕೊಳ್ಳಲು ಕೆಲವು ಸ್ವಲ್ಪ ಮಟ್ಟಿಗೆ ಖಚಿತಪಡಿಸುತ್ತದೆ ಪ್ರಮಾಣೀಕರಣವು ಆ ಟಚ್ ಪಾಯಿಂಟ್ಗಳಲ್ಲಿ ಸೇವಾ ನೌಕರರಿಗೆ ನೀಡಲಾದ ಪಾತ್ರಗಳನ್ನು ಅರ್ಥಮಾಡಿಕೊಳ್ಳುವುದರ ಮೂಲಕ ಮತ್ತು ಅವರಿಗೆ ಸ್ಕ್ರಿಪ್ಟ್ಗಳನ್ನು ಒದಗಿಸುವ ಮೂಲಕ ಆದ್ದರಿಂದ ವಾರ 1 ವಾರ 2 ರಲ್ಲಿ ನಿಮ್ಮ ನಿಯೋಜನೆಯಂತೆ ಈ ಹೆಚ್ಚಿನ ಸಂಪರ್ಕ ಸೇವೆಗಳಲ್ಲಿ ಒಂದಕ್ಕೆ ನೀವು ಈಗಾಗಲೇ ಸೇವೆಯ ಮಾದರಿ ಕೆಲಸ ಅಥವಾ ಸೇವಾ ನೀಲಿ ಮುದ್ರಣ ಕಾರ್ಯವನ್ನು ಮಾಡಿದ್ದರೆ ನೀವು ಹೇಗೆ ನಿರ್ವಹಿಸಬೇಕು ಎಂದು ಇದು ನಿಮಗೆ ಸ್ಪಷ್ಟವಾಗುತ್ತದೆ ಸೇವೆಯ ಹಂತ ಅಥವಾ ಸೇವಾ ಸಂಭವಿಸುವ ಹಂತ ಮತ್ತು ವಿಶ್ವಾಸಾರ್ಹತೆ ಆಧಾರಿತ ಸೇವೆಗಾಗಿ ಸೇವೆಯಲ್ಲಿನ ಹಂತದ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಆಲೋಚಿಸಬೇಕಾಗುತ್ತದೆ ಎಂದು ನಾನು ಹೈಲೈಟ್ ಮಾಡಬೇಕು ಜ್ಞಾನದ ಹರಿವು ಅಡ್ಡಿಯಾಗುವುದಿಲ್ಲ ಎಂದು ನೋಡಿ ಆತಂಕದ ಮಟ್ಟವು ಗ್ರಾಹಕರ ಮನಸ್ಸಿನಲ್ಲಿ ಹೆಚ್ಚಾಗುವುದಿಲ್ಲ ಮತ್ತು ಅದೇ ರೀತಿ ಅನುಭವದ ಭಾರೀ ಸೇವೆಗಳಲ್ಲಿ ಇದು ವಿಶ್ವಾಸಾರ್ಹತೆ ಆಧಾರಿತ ಸೇವೆಗಳಿಗಿಂತ ಸ್ವಲ್ಪ ಸುಲಭವಾಗಿದೆ ಆದರೆ ನಾವು ಸ್ಪರ್ಶವನ್ನು ನೋಡಬೇಕು ಅಂಕಗಳನ್ನು ಚೆನ್ನಾಗಿ ನಿರ್ವಹಿಸಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ಪ್ರಸಿದ್ಧ ಥೀಮ್ ಭಾಗಗಳಾದ ಡಿಸ್ನಿ ಲ್ಯಾಂಡ್ ಡಿಸ್ನಿ ವರ್ಲ್ಡ್ ನೀವು ಅಲ್ಲಿ ನೋಡಿದರೆ ನೆಟ್ನಲ್ಲಿ ಲಭ್ಯವಿರುವ ಕಿರು ಚಲನಚಿತ್ರಗಳು ಅವರು ತಮ್ಮ ಉದ್ಯೋಗಿಗಳಿಗೆ ಎಷ್ಟು ತರಬೇತಿ ನೀಡುತ್ತಾರೆ ವ್ಯವಸ್ಥೆಗಳ ದೋಷರಹಿತ ಕಾರ್ಯಾಚರಣೆಗೆ ಅವರು ಎಷ್ಟು ಕಾಳಜಿ ವಹಿಸುತ್ತಾರೆ ಎಂಬುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಸೇವೆಯ ಅನುಭವವು ಸುರಕ್ಷಿತ ಮತ್ತು ಆಹ್ಲಾದಕರವಾಗಿರುತ್ತದೆ ನಿಸ್ಸಂಶಯವಾಗಿ ಅವರು ಸಂತೋಷದ ಸವಾರಿಗಳನ್ನು ಹೊಂದಿದ್ದರೆ ಮತ್ತು ಥೀಮ್ ಪಾರ್ಕ್ ವ್ಯವಹಾರವನ್ನು ವೇಗವಾಗಿ ನಾಶಪಡಿಸುವ ಅಪಘಾತಗಳು ಇದ್ದಲ್ಲಿ ಆದ್ದರಿಂದ ನೀವು ಸುರಕ್ಷತೆ ಮತ್ತು ಆನಂದದ ಹರಿವನ್ನು ಖಚಿತಪಡಿಸಿಕೊಳ್ಳುವುದು ಮಾತ್ರವಲ್ಲ ಆದರೆ ದಿನದ ನಂತರ ಸಮಯದ ನಂತರವೂ ಅದನ್ನು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ನಿಮ್ಮಲ್ಲಿ 99 99 ರಷ್ಟು ಸುರಕ್ಷತಾ ದಾಖಲೆ ಇದೆ ಆದ್ದರಿಂದ ಹೆಚ್ಚಿನ ಮಟ್ಟದ ಕಾರ್ಯಕ್ಷಮತೆಗಾಗಿ ಎಲ್ಲಾ ಟಚ್ ಪಾಯಿಂಟ್ಗಳನ್ನು ನಿರಂತರವಾಗಿ ನಿರ್ವಹಿಸುವ ಅಗತ್ಯವಿರುತ್ತದೆ ಅದಕ್ಕಾಗಿಯೇ ಉದಾಹರಣೆಗೆ ರೆಸ್ಟೋರೆಂಟ್ಗಳು ಅಥವಾ ಹೇರ್ಕಟ್ಗಳಂತಹ ಭಾರೀ ಸೇವೆಗಳನ್ನು ಅನುಭವಿಸಿ ಮತ್ತು ಗುಣಮಟ್ಟದ ನಿರ್ವಹಣಾ ತಂತ್ರಗಳ ಮೇಲೆ ಆರು ಸಿಗ್ಮಾಗಳನ್ನು ಇಷ್ಟಪಡಬಹುದು l ಗ್ರಾಹಕರ ತೃಪ್ತಿ ಮತ್ತು ಸೇವೆಯ ಗುಣಮಟ್ಟವನ್ನು ಅರ್ಥಮಾಡಿಕೊಳ್ಳಲು ಇರುವ ವಿವಿಧ ಮಾದರಿಗಳ ಬಗ್ಗೆ ನಾವು ಹೆಚ್ಚು ವಿವರವಾಗಿ ಚರ್ಚಿಸೋಣ ಆದರೆ ಇಂದು ನಾನು ಹೈಲೈಟ್ ಮಾಡಲು ಬಯಸುತ್ತೇನೆ ಅದು ಹೆಚ್ಚು ಅಸ್ಪಷ್ಟವಾಗಿದೆ ಮತ್ತು ಗ್ರಾಹಕರ ನಿರೀಕ್ಷೆಯನ್ನು ಅರ್ಥಮಾಡಿಕೊಳ್ಳುವ ಇತರ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದೆ ಏಕೆಂದರೆ ಅವುಗಳು ಪೂರ್ವ ಮುಖಾಮುಖಿಯಿಂದ ಮುಖಾಮುಖಿಯಾಗಿ ನಂತರದ ಮುಖಾಮುಖಿಗೆ ಹರಿಯುತ್ತವೆ ಏಕೆಂದರೆ ಒಂದು ಅಮೂರ್ತ ಸೇವೆಗೆ ಅಂತಿಮವಾಗಿ ಗುಣಮಟ್ಟವೆಂದರೆ ಗ್ರಾಹಕರ ಸೇವೆಯಲ್ಲಿನ ಪೂರ್ವ ಬಳಕೆ ಅಥವಾ ಬಳಕೆಯ ನಿರೀಕ್ಷೆಗೆ ಸಂಬಂಧಿಸಿದಂತೆ ಬಳಕೆಯ ನಂತರದ ಗ್ರಹಿಕೆ ನಡುವಿನ ಅಂತರವನ್ನು ಮೌಲ್ಯಮಾಪನ ಮಾಡುವುದು ಆದ್ದರಿಂದ ಸೇವೆಯ ನಂತರದ ಗ್ರಹಿಕೆ ಮತ್ತು ಸೇವೆಯ ಮೊದಲು ಅಥವಾ ಸೇವೆಯಲ್ಲಿನ ನಿರೀಕ್ಷೆ ಈ ಪಿ ಮೈನಸ್ ಇ ಎಂಬುದು ಗುಣಮಟ್ಟದ ಅಳತೆಯ ಜೊತೆಗೆ ಗ್ರಾಹಕರ ತೃಪ್ತಿ ಮಾದರಿಗಳ ಅಡಿಪಾಯ ಅಂಶಗಳಾದ ಸಕಾರಾತ್ಮಕ ನಿರಾಕರಣೆ ದೃಢೀಕರಣ ಮತ್ತು ಋಣಾತ್ಮಕ ನಿರಾಕರಣೆ ಇದರರ್ಥ ಉತ್ತಮ ಅದೇ ಮತ್ತು ಕೆಟ್ಟದನ್ನು ಭರ್ತಿ ಮಾಡುವುದು ಇವು ತೃಪ್ತಿಯ ಸೂಕ್ಷ್ಮ ವ್ಯತ್ಯಾಸಗಳಾಗಿವೆ ನಾವು ಸೇವೆಯ ಗುಣಮಟ್ಟ ಸೇವಾ ಉತ್ಪಾದಕತೆ ಮತ್ತು ಗ್ರಾಹಕರ ತೃಪ್ತಿ ಸಂಬಂಧಗಳನ್ನು ಚರ್ಚಿಸುವಾಗ ಚರ್ಚಿಸುತ್ತೇವೆ ಗ್ರಾಹಕರ ಸಂತೋಷ ಅಥವಾ ಅಬ್ಬರದಲ್ಲಿ ತೃಪ್ತಿಯನ್ನು ಮೀರಿದ ವಿಷಯಗಳ ಬಗ್ಗೆಯೂ ನಾವು ಚರ್ಚಿಸಬೇಕಾಗಿದೆ ನಾವು ಆ ನೀಲಿ ಮಟ್ಟ ಮತ್ತು ಹಳದಿ ಮಟ್ಟವನ್ನು ನೋಡುತ್ತೇವೆ ಮತ್ತು ನೀಲಿ ಮಟ್ಟವನ್ನು ಮೀರುವ ನಮ್ಮ ಗುರಿ ನಾವು ಅರ್ಥಮಾಡಿಕೊಳ್ಳಬೇಕಾದ ಅಂಶವೆಂದರೆ ಆಕಸ್ಮಿಕತೆ ಇದ್ದಾಗ ಸಂತೋಷ ಅಥವಾ ಸಂತೃಪ್ತಿ WOW ಸಂಭವಿಸುತ್ತದೆ ಅನಿರೀಕ್ಷಿತ ಉನ್ನತ ಮಟ್ಟದ ಸಕಾರಾತ್ಮಕ ಭಾವನೆ ಇದೆ ಆದ್ದರಿಂದ ಅಗತ್ಯ ಪ್ರಚೋದನೆಯನ್ನು ಮೀರಿದೆ ಮತ್ತು ತೃಪ್ತಿ ನಿರೀಕ್ಷೆಯ ಅಗತ್ಯವಿರುತ್ತದೆ ಆದ್ದರಿಂದ ಈ ಸಕಾರಾತ್ಮಕ ಪರಿಣಾಮ ಮತ್ತು ಅನಿರೀಕ್ಷಿತ ಪರಿಣಾಮವು ಸಂತೋಷವನ್ನು ಉಂಟುಮಾಡುತ್ತದೆ ಮತ್ತು ಅದು ಹೇಗೆ ಸಂಭವಿಸುತ್ತದೆ ಎಂಬುದಕ್ಕೆ ನಾವು ಕೆಲವು ಉದಾಹರಣೆಗಳನ್ನು ನೋಡಬೇಕಾಗಿದೆ ಆದರೆ ಮುಖ್ಯವಾಗಿ ನಾನು ಈಗ ವೇದಿಕೆಯಲ್ಲಿ ಚರ್ಚೆಗೆ ಒಂದು ನಿಯೋಜನೆಯಾಗಿ ನಿಮ್ಮನ್ನು ವಿನಂತಿಸುತ್ತೇನೆ ಮತ್ತು ಯಾವುದೇ ಸೇವೆಯ ಆ ಕ್ಷಣಗಳ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ನಾನು ನಿಮ್ಮೆಲ್ಲರನ್ನೂ ವಿನಂತಿಸುತ್ತೇನೆ ಅದು ಧೋಬಿಖಾನೆ ಸೇವೆಯಾಗಿರಬಹುದು ಅದು ಸಂಗೀತದ ಪುನರಾವರ್ತನೆಯಾಗಿರಬಹುದು ಇದು ಚಲನಚಿತ್ರವಾಗಬಹುದು ಆದರೆ ವಾಸ್ತವವಾಗಿ ಚಲನಚಿತ್ರ ಅಥವಾ ರಂಗಮಂದಿರವನ್ನು ವಿವರಿಸಲು ಸ್ವಲ್ಪ ಹೆಚ್ಚು ಕಷ್ಟವಾಗಬಹುದು ಆದ್ದರಿಂದ ಹೆಚ್ಚಿನ ಸಂಪರ್ಕ ಸೇವೆಗಳು ಅಥವಾ ಮಧ್ಯಮ ಮಟ್ಟದ ಸಂಪರ್ಕ ಸೇವೆಗಳಂತಹ ಸೇವೆಗಳನ್ನು ಆರಿಸಿ ಸೇವೆಗಳ ಸಮಯದಲ್ಲಿ ನಿಮ್ಮ ಸಂತೋಷದ ಕ್ಷಣಗಳ ಬಗ್ಗೆ ಅದು ಹೇಗೆ ಸಂಭವಿಸಿತು ಎಂಬುದರ ಕುರಿತು ನಾನು ಒಂದು ಅಥವಾ ಎರಡು ಪರಿಚ್ಛೇದಗಳನ್ನು ಬರೆಯುತ್ತಿದ್ದೇನೆ ಮತ್ತು ಆ ಸಂತೋಷದಾಯಕ ಕ್ಷಣವನ್ನು ನಿಮಗೆ ನಿಖರವಾಗಿ ನಿರೂಪಿಸಲು ಪ್ರಯತ್ನಿಸುತ್ತೇನೆ ಆ ಸೇವಾ ಟಚ್ ಪಾಯಿಂಟ್ ಸ್ಮರಣೀಯವಾಗಲು ಕಾರಣವೇನು ನೀವು ಹೇಗೆ ನೆನಪಿಸಿಕೊಳ್ಳುತ್ತೀರಿ ಮತ್ತು ಆ ನಿರ್ದಿಷ್ಟ ಸಂತೋಷದಾಯಕ ಸೇವಾ ದಿನ ಸೇವೆಯ ಸಂಭವದ ಬಗ್ಗೆ ನೀವು ಪ್ರಚೋದಿಸಿದಾಗ ಉಂಟಾಗುವ ಭಾವನೆಗಳು ಯಾವುವು ನೀವೆಲ್ಲರೂ ಹಂಚಿಕೊಂಡರೆ ಅದು ಆಗುತ್ತದೆ ಆಗ ಕೆಲವು ಮಾದರಿಗಳು ಹೇಗೆ ಹೊರಹೊಮ್ಮುತ್ತವೆ ಎಂಬುದನ್ನು ನಾವು ನೋಡುತ್ತೇವೆ ಸೇವಾ ಸಂಸ್ಥೆಗಳ ಕಾರ್ಯಕ್ಷಮತೆಗೆ ಸಂಬಂಧಿಸಿದಂತೆ ನಿಮ್ಮ ಪ್ರಾಯೋಗಿಕ ಅನುಭವಗಳಿಂದ ಬೆಂಬಲಿತವಾದ ಸಂಪರ್ಕವಿದೆಯೇ ಎಂದು ನಾವು ಅನ್ವೇಷಿಸಬಹುದು ಆದ್ದರಿಂದ ಗ್ರಾಹಕರ ಮನಸ್ಸಿನಲ್ಲಿ ಸಂತೋಷದ ತೃಪ್ತಿಯ ನಡುವೆ ಪರಸ್ಪರ ಸಂಬಂಧವಿದೆಯೇ ಎಂಬುದು ಹಣಕಾಸಿನ ಕಾರ್ಯಕ್ಷಮತೆ ಸೇವಾ ಸಂಸ್ಥೆಯ ವ್ಯವಹಾರ ಸಾಧನೆ ಆದ್ದರಿಂದ ಕಳೆದ ಎರಡು ಸೆಷನ್ಗಳಲ್ಲಿ ಸಾರಾಂಶದಲ್ಲಿ ಗ್ರಾಹಕರಿಂದ ಸೇವೆಯ ಈ ಮೂರು ಹಂತಗಳನ್ನು ನಾವು ನೋಡಿದ್ದೇವೆ ಖರೀದಿ ಪೂರ್ವ ಹಂತ ಸೇವಾ ಎನ್ಕೌಂಟರ್ ಹಂತ ಮತ್ತು ನಂತರದ ಮುಖಾಮುಖಿ ಹಂತ ನಿಮ್ಮ ಮುಂದೆ ಸ್ವಲ್ಪವೇ ಪ್ರತಿ ಹಂತದ ಪ್ರಮುಖ ಹಂತಗಳನ್ನು ಅಗತ್ಯ ಪ್ರಚೋದನೆ ಮಾಹಿತಿ ಹುಡುಕಾಟ ಮೌಲ್ಯಮಾಪನ ಮತ್ತು ಪೂರ್ವ ಖರೀದಿ ಹಂತದ ಸಂದರ್ಭದಲ್ಲಿ ಖರೀದಿ ನಿರ್ಧಾರವನ್ನು ತೋರಿಸುತ್ತದೆ ಗ್ರಾಹಕರಲ್ಲಿ ಅಪಾಯದ ಗ್ರಹಿಕೆ ನಿರ್ವಹಿಸುವ ಅಗತ್ಯತೆ ಮತ್ತು ಅದರ ನಿರ್ವಹಣೆ ಹಾಗೂ ಪೂರ್ವ ಖರೀದಿ ಹಂತಕ್ಕೆ ಸಂಬಂಧಿಸಿದಂತೆ ಸಹನೆಯ ವಲಯ ಬಗ್ಗೆ ನಾವು ಚರ್ಚಿಸಿದ್ದೇವೆ ಸೇವಾ ಹಂತದಲ್ಲಿ ನಾವು ಸತ್ಯದ ಕ್ಷಣಗಳು ಮತ್ತು ಸೇವೆಯನ್ನು ಸಂಪೂರ್ಣ ವ್ಯವಸ್ಥೆಯಾಗಿ ಅರ್ಥಮಾಡಿಕೊಳ್ಳುವ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದ್ದೇವೆ ಕಡಿಮೆ ವ್ಯವಸ್ಥೆಯಾಗಿ ತೋರುತ್ತದೆ ಅಲ್ಲಿ ಕಾರ್ಯಾಚರಣೆಗಳು ಮಾರ್ಕೆಟಿಂಗ್ ಮಾನವ ಸಂಪನ್ಮೂಲ ನಿರ್ವಹಣೆ ಪೂರೈಕೆ ಸರಪಳಿ ನಿರ್ವಹಣೆ ಎಲ್ಲವೂ ಸಮಗ್ರ ಘಟಕವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ನಾವು ಈ ಹಿಂದೆ ಸೇವೆಯ ಬಗ್ಗೆ ಚರ್ಚಿಸಿದ ಮಾದರಿಯನ್ನು ತಲುಪಿಸಲು ಆ ಎಲ್ಲಾ ಕಾರ್ಯಗಳನ್ನು ಸಮನ್ವಯಗೊಳಿಸಬೇಕು ರಂಗಭೂಮಿಯ ಸೇವೆಯ ಬಗ್ಗೆ ನಾವು ರಂಗಭೂಮಿಯ ರೂಪಕ ಮತ್ತು ಹೆಚ್ಚು ವ್ಯತ್ಯಾಸಗೊಳ್ಳುವ ಸಾಧ್ಯತೆಗಳಲ್ಲಿ ಕೆಲವು ಹಂತದ ಪ್ರಮಾಣೀಕರಣವನ್ನು ರಚಿಸಲು ಪಾತ್ರಗಳು ಮತ್ತು ಲೇಖನಗಳ ಮಹತ್ವವನ್ನು ಚರ್ಚಿಸಿದ್ದೇವೆ ಸೇವಾ ಪೂರೈಕೆದಾರರಲ್ಲಿ ಗ್ರಾಹಕರ ನಡುವಿನ ಸೇವಾ ಮುಖಾಮುಖಿಯಲ್ಲಿ ಮಾತನಾಡುವವರು ಏಕೆಂದರೆ ಇವುಗಳು ಜನರಿಗೆ ಸಂಭವಿಸುವ ಜನರು ಮತ್ತು ಅಂತಿಮವಾಗಿ ಎನ್ಕೌಂಟರ್ ನಂತರದ ಹಂತದಲ್ಲಿ ಗ್ರಾಹಕರ ಸೇವೆಯ ಮೌಲ್ಯಮಾಪನವು ಪಿ ಮೈನಸ್ ಇ ನಂತರದ ಎನ್ಕೌಂಟರ್ ಗ್ರಹಿಕೆ ಆಧರಿಸಿರುತ್ತದೆ ಎಂದು ನಾವು ಅರ್ಥಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಈ ಪಿ ಮೈನಸ್ ಇ ನಾವು ನಂತರ ಸೇವೆಯ ಗುಣಮಟ್ಟ ಮತ್ತು ಉತ್ಪಾದಕತೆಯನ್ನು ಚರ್ಚಿಸಿದಾಗ ಹೆಚ್ಚು ವಿವರವಾಗಿ ಚರ್ಚಿಸುತ್ತೇವೆ ಆದ್ದರಿಂದ ಕಳೆದ ಎರಡು ಸೆಷನ್ಗಳು ಸೇವಾ ಡೊಮೇನ್ನಲ್ಲಿ ಗ್ರಾಹಕರ ನಡವಳಿಕೆಯ ಪ್ರಮುಖ ಆಯಾಮಗಳು ಮತ್ತು ಉತ್ತಮ ಸೇವಾ ಬ್ರಾಂಡ್ಗಳನ್ನು ನಿರ್ಮಿಸಲು ಗ್ರಾಹಕರ ತೃಪ್ತಿಯನ್ನು ಸೃಷ್ಟಿಸಲು ಮತ್ತು ಅಂತಿಮವಾಗಿ ಗ್ರಾಹಕರ ಸಂತೋಷವನ್ನುಂಟುಮಾಡಲು ನಮಗೆ ಮುಖ್ಯವಾದ ಪ್ರಮುಖ ಅಂಶಗಳಾಗಿವೆ ಆದ್ದರಿಂದ ನಮ್ಮ ಸಹ ಮಾರಾಟಗಾರರಾಗಿ ನಾವು ಹೆಚ್ಚು ಹೆಚ್ಚು ಗ್ರಾಹಕರನ್ನು ಹೊಂದಿದ್ದೇವೆ ಮುಂದಿನ ಅಧಿವೇಶನದಲ್ಲಿ ಈ ಗ್ರಾಹಕರು ನಮ್ಮ ವಕೀಲರಾಗಿ ಸಹ ಮಾರಾಟಗಾರರಾಗಿ ಅಥವಾ ಗ್ರಾಹಕರಾಗಿ ಹೇಗೆ ಸಂಭವಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ನಾವು ಈಗ ಹೆಚ್ಚು ಹೆಚ್ಚು ಗುರುತಿಸುತ್ತಿರುವ ಒಂದು ಪ್ರಮುಖ ಪ್ರಕ್ರಿಯೆ ಅದು ಮುಂದಿನ ಎಲ್ಲ ಸಹ ರಚನೆಯ ಪ್ರಕ್ರಿಯೆಯಾಗಿದೆ